ಈಗ ನಾವು ಮಾದರಿಯನ್ನು ತೆಗೆದುಕೊಂಡಿದ್ದೇವೆ ನಾವು ಮಾದರಿಯ ಸರಾಸರಿ ಮತ್ತು ಮಾದರಿಯ ವ್ಯತ್ಯಾಸವನ್ನು ಕಂಡುಹಿಡಿಯಬಹುದು ಸ್ಯಾಂಪಲ್ ಸರಾಸರಿಯನ್ನು ಎಕ್ಸ್ ಬಾರ್ ಮತ್ತು ಸ್ಯಾಂಪಲ್ ವ್ಯತ್ಯಾಸವನ್ನು ಸ್ಕ್ವೇರ್ನಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ಸಿಗ್ಮಾ ಎಂದು ವ್ಯಾಖ್ಯಾನಿಸಲಾದ x ಬಾರ್ 1 ರಿಂದ nxi ಗೆ ಸಮನಾಗಿರುತ್ತದೆ xi ಎನ್ನುವುದು ith ಯಾದೃಚ್ಛಿಕ ವೇರಿಯಬಲ್ ಆಗಿದೆ ಅಂತೆಯೇ ಮಾದರಿಯ ವ್ಯತ್ಯಾಸದಿಂದ ಪ್ರತಿ ಯಾದೃಚ್ಛಿಕ ವ್ಯತ್ಯಯದ ವಿಚಲನದ ಚೌಕದಂತೆ ಸ್ಯಾಂಪಲ್ ರೂಪಾಂತರಗಳ ಸ್ಕ್ವೇರ್ ಅನ್ನು ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಂದು ವ್ಯತ್ಯಾಸಗಳು ವರ್ಗಗೊಳ್ಳುತ್ತವೆ ಮತ್ತು ನಂತರ ಸಂಕ್ಷಿಪ್ತವಾಗಿರುತ್ತವೆ ನಾವು ಸಿಗ್ಮಾವನ್ನು ಪಡೆದುಕೊಳ್ಳುತ್ತೇವೆ ನಾನು 1 ರಿಂದ nxi ಮೈನಸ್ x ಬಾರ್ಗೆ ಸಮನಾಗಿರುತ್ತದೆ ಇಲ್ಲಿ n ಮಾದರಿ ಗಾತ್ರವಾಗಿದೆ ಮತ್ತು ಇದು ಸಹ ಡಿಗ್ರಿ ಸಂಖ್ಯೆಯ ಸ್ವಾತಂತ್ರ್ಯವನ್ನು ಸೂಚಿಸುತ್ತದೆ ಸ್ವಾತಂತ್ರ್ಯದ ಹಂತಗಳು ಬಹಳ ಆಸಕ್ತಿದಾಯಕ ಪರಿಕಲ್ಪನೆಯಾಗಿದೆ ಮತ್ತು ಸಂಗ್ರಹಣೆಯಲ್ಲಿ ಸ್ವತಂತ್ರ ಘಟಕಗಳ ಸಂಖ್ಯೆಯನ್ನು ಉಲ್ಲೇಖಿಸುತ್ತದೆ ನೀವು ಸಂಗ್ರಹವನ್ನು ನೋಡುತ್ತಿದ್ದೀರಿ ನಾವು ನೋಡುತ್ತಿರುವ ಸಂಗ್ರಹವೆಂದರೆ xi minus x bar ನಮಗೆ ಅಂತಹ n ನಂತಹ ಪದಗಳಿವೆ ನಮಗೆ n ಯಾದೃಚ್ಛಿಕ ಅಸ್ಥಿರಗಳಿವೆ ಆದರೆ ಎಲ್ಲಾ xi minus x bar ಪದಗಳು ಸ್ವತಂತ್ರವಾಗಿರುತ್ತವೆ ಏಕೆಂದರೆ ನಮಗೆ ಸರಾಸರಿ ವ್ಯತ್ಯಾಸಗಳು ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಶೂನ್ಯ ಆದ್ದರಿಂದ ನೀವು n ಮೈನಸ್ 1 ವಿಚಲನವನ್ನು ಹೊಂದಿರುವಾಗ ಮೊತ್ತವು ಶೂನ್ಯ ಮೌಲ್ಯವನ್ನು ಹೊಂದಿರುವಂತೆ nth ವ್ಯತ್ಯಾಸಗಳು ಇರಬೇಕು ಆದ್ದರಿಂದ n ಮೈನಸ್ 1 ಸ್ವತಂತ್ರ ಘಟಕಗಳು ಮಾತ್ರ ಇವೆ ನೀವು ವ್ಯತ್ಯಾಸಗಳ N ಸ್ವತಂತ್ರ ಘಟಕಗಳನ್ನು ಹೊಂದಿದ್ದರೆ ಮೊತ್ತವು ಶೂನ್ಯಕ್ಕೆ ಸಮನಾಗಿರುವುದಿಲ್ಲ ಮತ್ತು ನಿರ್ಬಂಧವನ್ನು ಉಲ್ಲಂಘಿಸಲಾಗಿದೆ ಇಲ್ಲಿ ನೆನಪಿಡುವ ಮತ್ತೊಂದು ವಿಷಯವೆಂದರೆ x ಬಾರ್ ಮತ್ತು ಸ್ಕ್ವೇರ್ ಅನ್ನು ಕ್ರಮವಾಗಿ ಜನಸಂಖ್ಯೆಯ ಸರಾಸರಿ ಮತ್ತು ವ್ಯತ್ಯಾಸದ ಅಂದಾಜು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಅಂದಾಜಿನ ಸೂತ್ರಗಳನ್ನು ಈ ಸ್ಲೈಡ್ನಲ್ಲಿ ತೋರಿಸಿರುವಂತೆ ವ್ಯಾಖ್ಯಾನಿಸಲಾಗಿದೆ ಈಗ ನೀವು ಒಂದು ಮಾದರಿಯನ್ನು ತೆಗೆದುಕೊಂಡ ನಂತರ ಮೌಲ್ಯಗಳನ್ನು ಕಂಡುಹಿಡಿದರು ಮತ್ತು ನಂತರ ಮಾದರಿ ಮೌಲ್ಯಗಳನ್ನು ಆಧರಿಸಿ ಸರಾಸರಿ ಮತ್ತು ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಿದ್ದೀರಿ ಮತ್ತು ನಂತರ ನಾವು ಜನಸಂಖ್ಯೆಯ ಮಾದರಿ ಅಂದಾಜುಗಳು ಎಂದು ಕರೆಯಲ್ಪಡುತ್ತಿದ್ದವುಗಳು mu ಮತ್ತು variance sigma square ಆದ್ದರಿಂದ ಪಾಯಿಂಟ್ ಅಂದಾಜುಗಳನ್ನು ಸಣ್ಣ X ಬಾರ್ ಮತ್ತು ಚಿಕ್ಕ ಗಾತ್ರದ ವರ್ಗದಿಂದ ಸೂಚಿಸಲಾಗುತ್ತದೆ ಮತ್ತು ಇವು ಜನಸಂಖ್ಯೆಯ ನಿಯತಾಂಕಗಳ ಪಾಯಿಂಟ್ ಅಂದಾಜುಗಳಾಗಿವೆ ಆದ್ದರಿಂದ ವ್ಯಾಖ್ಯಾನವು ಅವರ ಮೌಲ್ಯಗಳನ್ನು ತಿಳಿಯುವ ಮೊದಲು ಯಾದೃಚ್ಛಿಕ ಅಸ್ಥಿರಗಳನ್ನು ಒಳಗೊಂಡಿರುವ ಮಾದರಿ ಇಲ್ಲಿ ನೀಡಲಾಗಿದೆ ಅಂತೆಯೇ ಮಾದರಿ ಭಿನ್ನತೆಗಾಗಿ ಇಲ್ಲಿ ತೋರಿಸಿರುವಂತೆ ಅದನ್ನು ನೀಡಲಾಗಿದೆ N ಮೈನಸ್ ಒನ್ನಿಂದ ವಿಂಗಡಿಸಲಾದ ವ್ಯತ್ಯಾಸಗಳ ಚೌಕದ ಮೊತ್ತ ಇದರಲ್ಲಿ n ಮಾದರಿ ಗಾತ್ರವಾಗಿದೆ ಮತ್ತು ಇವುಗಳು ಜನಸಂಖ್ಯೆಯ ಸರಾಸರಿ ಮತ್ತು ಜನಸಂಖ್ಯೆಯ ಭಿನ್ನತೆಗಳ ಕ್ರಮಗಳಾಗಿವೆ ಆದ್ದರಿಂದ ಜನಸಂಖ್ಯೆಯ ನಿಯತಾಂಕಗಳ ಅಂದಾಜುದಾರರಾಗಿ ಅವರನ್ನು ಕರೆ ಮಾಡಬಹುದು ಮಾದರಿ ತೆಗೆದುಕೊಳ್ಳಲಾಗಿದೆ ಮತ್ತು ಮೌಲ್ಯಗಳು ನಿರ್ಧರಿಸಲ್ಪಟ್ಟ ನಂತರ ನಾವು ಮಾದರಿ ಅಂದಾಜುಗಳನ್ನು ಹೊಂದಿದ್ದೇವೆ ಮತ್ತು ಇವುಗಳೂ ಸಹ ಅಂದಾಜುಗಳಾಗಿವೆ ಪಾಯಿಂಟ್ ಅಂದಾಜು ಎಂದು ನಾವು ಏಕೆ ಕರೆಯುತ್ತೇವೆಂದರೆ ಈ ಮೌಲ್ಯಗಳು ಒಂದೇ ಮೌಲ್ಯಗಳಾಗಿವೆ ಉದಾಹರಣೆಗೆ ನೀವು ಸಂಗ್ರಹಿಸಿದ ಮಾದರಿಯನ್ನು ಆಧರಿಸಿ ನೀವು ಒಂದು ಮಾದರಿ ಮಾಪನವನ್ನು ಹೊಂದಿದ್ದೀರಿ ಮತ್ತು ನಿಮಗೆ ಒಂದು ಮಾದರಿ ವ್ಯತ್ಯಾಸವಿದೆ ಆದ್ದರಿಂದ ನೀವು ಎಕ್ಸ್ ಬಾರ್ ಮತ್ತು ಸ್ಕ್ವೇರ್ಗಾಗಿ ನಿರ್ದಿಷ್ಟ ಮೌಲ್ಯವನ್ನು ನೀಡುತ್ತಿರುವಿರಿ ಈಗ ಯಾದೃಚ್ಛಿಕ ವೇರಿಯೇಬಲ್ X ತನ್ನದೇ ಸಂಭವನೀಯ ವಿತರಣೆಯನ್ನು ಹೊಂದಿದೆ ಎಂದು ನಮಗೆ ತಿಳಿದಿದೆ ಅಂದರೆ ಇದು ಮೌಲ್ಯಗಳ ಒಂದು ಸ್ಪೆಕ್ಟ್ರಮ್ ತೆಗೆದುಕೊಳ್ಳಬಹುದು ಮತ್ತು ಇದು ತೆಗೆದುಕೊಳ್ಳಬಹುದಾದ ಈ ಸ್ಪೆಕ್ಟ್ರಮ್ ಮೌಲ್ಯದೊಂದಿಗೆ ಸಂಭವನೀಯತೆಯ ವಿತರಣೆಯನ್ನು ಹೊಂದಿದೆ X ಅನೇಕ ಮೌಲ್ಯಗಳನ್ನು ತೆಗೆದುಕೊಳ್ಳುವಾಗ X ಯ ಗಣಿತದ ಕುಶಲತೆಯು ಮೌಲ್ಯಗಳ ಶ್ರೇಣಿಯನ್ನು ತೆಗೆದುಕೊಳ್ಳುತ್ತದೆ X ಸಂಭವನೀಯತೆಯ ವಿತರಣೆಯನ್ನು X ಬಾರ್ ಮತ್ತು ಸ್ಕ್ಯಾರ್ಡ್ ಮಾಡಿದರೆ ಸಂಭವನೀಯತೆಯ ವಿತರಣೆಗಳು ಸಹ ಅವರೊಂದಿಗೆ ಸರಿಹೊಂದಬಹುದು ಮತ್ತು ಅವು x ನ x ಗಣಿತದ ಗಣಿತದ ರೂಪಾಂತರಗಳು ಮತ್ತು s ವರ್ಗ ಮತ್ತು ಆದ್ದರಿಂದ ಅನುಗುಣವಾಗಿ ನೀವು ಹೊಸ ಯಾದೃಚ್ಛಿಕ ಅಸ್ಥಿರಗಳ x ಬಾರ್ ಮತ್ತು ಸ್ಕ್ವೇರ್ಗಳೊಂದಿಗೆ ಸಂಭವನೀಯತೆಯ ವಿತರಣೆಯನ್ನು ಸಹ ಹೊಂದಿದ್ದೀರಿ ಆದ್ದರಿಂದ ಕ್ರಮವಾಗಿ ಸ್ಯಾಂಪಲ್ ಸರಾಸರಿ ಮತ್ತು ಸ್ಯಾಂಪಲ್ ರೂಪಾಂತರಗಳ ಮಾದರಿ ವಿತರಣೆಗಳು ಎಂದು ಇದನ್ನು ಉಲ್ಲೇಖಿಸಲಾಗುತ್ತದೆ ಆದ್ದರಿಂದ ಈಗ ಸ್ಯಾಂಪಲಿಂಗ್ ವಿತರಣೆಯ ಗುಣಲಕ್ಷಣಗಳನ್ನು ನೋಡೋಣ N ಸ್ವತಂತ್ರ ಯಾದೃಚ್ಛಿಕ ಅಸ್ಥಿರಗಳನ್ನು ಒಳಗೊಂಡ ಸಾಮಾನ್ಯ ಪ್ರಕರಣವನ್ನು ನಾವು ನೋಡೋಣ ಮತ್ತು ಇವುಗಳು ಒಂದೇ ರೀತಿಯ ಸರಾಸರಿ ಮತ್ತು ವ್ಯತ್ಯಾಸದ ಸಿಗ್ಮಾ ಚದರ ಹೊಂದಿರುವ ಜನಸಂಖ್ಯೆಯಿಂದ ಬಂದಿವೆ ಎಂದು ನಾವು ಭಾವಿಸುತ್ತೇವೆ ಆದ್ದರಿಂದ ಈಗ ನಾವು ಸರಾಸರಿನ ಮಾದರಿ ವಿತರಣೆಯನ್ನು ನೋಡೋಣ ಮೊದಲನೆಯದಾಗಿ ಸರಾಸರಿ ವಿತರಣೆಯನ್ನು ಸ್ಯಾಂಪಲ್ ಮಾಡುವುದರ ಮೂಲಕ ಅರ್ಥವೇನು ಜನಸಂಖ್ಯೆಯಿಂದ ನೀವು ಯಾವುದೇ ರೀತಿಯ ಮಾದರಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಬಹುದು ಮತ್ತು ನೀವು ಮೊದಲ ಮಾದರಿಯಿಂದ ಪಡೆಯುವ ಸರಾಸರಿ ನೀವು ಎರಡನೇ ಮಾದರಿಯಿಂದ ತೆಗೆದುಕೊಳ್ಳುವ ಸರಾಸರಿಗೆ ಸಮಾನವಾಗಿರಬೇಕು ಎಂದು ಯಾವುದೇ ಗ್ಯಾರಂಟಿ ಇಲ್ಲ ಆದ್ದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾದೃಚ್ಛಿಕ ವೇರಿಯೇಬಲ್ X ನ ವಿತರಣೆಯನ್ನು ಹೊಂದಿದ್ದಂತೆಯೇ ಮಾದರಿಯ ವಿತರಣೆಯನ್ನು ನೀವು ಹೊಂದಿರುವಿರಿ ಈಗ ನಾವು ವ್ಯಾಖ್ಯಾನದ ಮೂಲಕ ತಿಳಿದಿದೆ ಯಾದೃಚ್ಛಿಕ ವ್ಯತ್ಯಯ X ಯ ಹೊರತುಪಡಿಸಿರುವ ಮೌಲ್ಯವು ಮುಗೆ ಸಮಾನವಾಗಿರುತ್ತದೆ ಮತ್ತು ಇವುಗಳೆಲ್ಲವೂ ಮುಮ್ಮುಖ ಮತ್ತು ಸಿಗ್ಮಾ ವರ್ಗಗಳ ಒಂದೇ ನಿಯತಾಂಕದ ಜನಸಂಖ್ಯೆಯಿಂದ ಬಂದವು x 1 ನ ನಿರೀಕ್ಷಿತ ಮೌಲ್ಯವು ಮೌಲ್ಯದ ಹೊರತುಪಡಿಸಿ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ X 2 ರ ಹೊರತುಪಡಿಸಿ xn ನ ಹೊರತುಪಡಿಸಿ ಮೌಲ್ಯಕ್ಕೆ ಮತ್ತು ಅವರು ಎಲ್ಲಾ mu ಗೆ ಸಮನಾಗಿರುತ್ತದೆ ಮತ್ತು ನೀವು x ಬಾರ್ನ ಹೊರತುಪಡಿಸಿದ ಮೌಲ್ಯವನ್ನು ನೋಡಿದರೆ ಇದು ಯಾದೃಚ್ಛಿಕ ವೇರಿಯೇಬಲ್ ಆಗಿದೆ ಇದು x ಬಾರ್ನ ಇ ಸಹ ಮೌ ಗೆ ಸಮನಾಗಿರುವ ಸ್ಲೈಡ್ನಲ್ಲಿ ನೀಡಲಾಗಿದೆ ಎಂದು ತೋರಿಸಬಹುದು ಯಾದೃಚ್ಛಿಕ ವೇರಿಯೇಬಲ್ X ಒಂದು ಸಂಭವನೀಯ ವಿತರಣೆಯಿಂದ ಬರುತ್ತಿದೆ ಅದು ಸರಾಸರಿ ಮೌ ಅನ್ನು ಹೊಂದಿದೆ x ಬಾರ್ ಸಹ ಸಂಭಾವ್ಯ ವಿತರಣೆಯಿಂದ ಬರುತ್ತಿದೆ ಅದು ಜನಸಂಖ್ಯೆಯ ಮೂಲ ಸರಿ ಎಂದು ಅದೇ ಸರಾಸರಿ ಮೌ ಹೊಂದಿದೆ ನೀವು ಜನಸಂಖ್ಯೆಯಿಂದ ಮಾದರಿಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಮತ್ತು ವಿತರಣೆಯನ್ನು ಸ್ಯಾಂಪಲ್ ಮಾಡುವುದು ಒಂದು ಸರಾಸರಿ ಮೌ ಯಾವ ಮಾದರಿಯ ವಿತರಣೆಯನ್ನು ನಾವು ಇಲ್ಲಿ ಮಾತನಾಡುತ್ತಿದ್ದೇವೆ ವಿಧಾನದ ಮಾದರಿ ವಿತರಣೆ ಆದ್ದರಿಂದ ವಿಧಾನದ ಸರಾಸರಿ ಮೌ ಆಗಿದೆ ಸ್ವಲ್ಪ ಗೊಂದಲಮಯವಾಗಿದೆ ಆದರೆ ನೀವು ಅದರ ಬಗ್ಗೆ ಯೋಚಿಸಿದರೆ ಅದು ಬಹಳ ಸರಳವಾಗಿದೆ ಈಗ ನಾವು ಎಕ್ಸ್ ಬಾರ್ನ ಭಿನ್ನತೆಯನ್ನು ನೋಡೋಣ ವಿಧಾನದ ಮಾದರಿ ವಿತರಣೆಯ ವ್ಯತ್ಯಾಸವು ಆದ್ದರಿಂದ ವಿಧಾನಗಳ ಮಾದರಿ ವಿತರಣೆಯು ಸಹ ಹರಡುವಿಕೆಯನ್ನು ಹೊಂದಿದೆ ಆದ್ದರಿಂದ ನೀವು ಒಂದು ಹರಡುವಿಕೆಯನ್ನು ಹೊಂದಿರುವಾಗ ನಂತರ ನೀವು ಹರಡುವಿಕೆಗೆ ಸಂಬಂಧಿಸಿದ ವ್ಯತ್ಯಾಸವನ್ನು ಹೊಂದಿದ್ದೀರಿ ಆದ್ದರಿಂದ ಸ್ಲೈಡ್ನಲ್ಲಿ ನೀಡಲಾಗಿರುವಂತೆ ನೀವು ಜನಸಂಖ್ಯೆಯಿಂದ ಎಳೆಯಬಹುದಾದ ಹಲವು ಯಾದೃಚ್ಛಿಕ ಮಾದರಿಗಳನ್ನು ಹೊಂದಿದ್ದು ಅವುಗಳಲ್ಲಿ ಪ್ರತಿಯೊಂದೂ ವಿಭಿನ್ನ ಅರ್ಥವನ್ನು ಹೊಂದಿರಬಹುದು ಆದ್ದರಿಂದ ಮಾದರಿ ವಿಧಾನದ ವಿತರಣೆ ಇರುತ್ತದೆ ಮತ್ತು ಈ ವಿತರಣೆಯ ವ್ಯತ್ಯಾಸವು x ಬಾರ್ನ ವಿ ಆದ್ದರಿಂದ ಸ್ಲೈಡ್ನಲ್ಲಿ ತೋರಿಸಿರುವಂತೆ x ಬಾರ್ನ ವ್ಯತ್ಯಾಸವು ಸಿಗ್ಮಾ ವರ್ಗಕ್ಕೆ ಸಮನಾಗಿರುತ್ತದೆ x ಬಾರ್ನ ಸರಾಸರಿ ಜನಸಂಖ್ಯೆಯ ಅರ್ಥ ಮು ಎಂದು ಇದೇ ರೀತಿಯ ಸಾಲುಗಳಲ್ಲಿ ನೀವು x ಬಾರ್ನ ವ್ಯತ್ಯಾಸವು ಸಿಗ್ಮಾ ಸ್ಕ್ವೇರ್ಗೆ ಸಮನಾಗಿರುತ್ತದೆ ಎಂದು ನಿರೀಕ್ಷಿಸಬಹುದು ಆದರೆ ಅದು ಅಷ್ಟು ಅಲ್ಲ ಇಲ್ಲಿ ನೀಡಲಾಗಿರುವಂತೆ x ಬಾರ್ನ ವ್ಯತ್ಯಾಸವು ಸಿಗ್ಮಾದಿಂದ ಸ್ಯಾಂಪಲ್ ಗಾತ್ರದಿಂದ ಸ್ಕೇಲ್ ಮಾಡಲ್ಪಟ್ಟಿದೆ ಎಂದು ನೋಡಬಹುದಾಗಿದೆ ಸಿಗ್ಮಾಕ್ಕೆ ಜನಸಂಖ್ಯೆಯ ವ್ಯತ್ಯಾಸವನ್ನು ಸ್ಯಾಂಪ್ಲಿಂಗ್ ವಿತರಣಾ ವ್ಯತ್ಯಾಸದಿಂದ ವರ್ಗಾಯಿಸಲಾಗಿದೆ ಇದನ್ನು ಹೇಗೆ ಪಡೆಯಲಾಗಿದೆ ಈ ನಿರ್ದಿಷ್ಟ ಸ್ಲೈಡ್ನಲ್ಲಿ ನಾವು ನೋಡಬಹುದು ನೀವು x 1 ನ ವ್ಯತ್ಯಾಸವನ್ನು ತೆಗೆದುಕೊಳ್ಳುವಾಗ ಅದು ಸಿಗ್ಮಾ ವರ್ಗಕ್ಕೆ ಸಮಾನವಾಗಿರುತ್ತದೆ ಆದರೆ ನೀವು x 1 ಅನ್ನು n ನಿಂದ ವ್ಯತ್ಯಾಸಗೊಳಿಸಿದಾಗ ಅದು n ವರ್ಗದಿಂದ ಸಿಗ್ಮಾ ವರ್ಗವಾಗಿರುತ್ತದೆ ನಾವು x ಬಾರ್ ಅನ್ನು x 1 ಮತ್ತು x 2 ಎಂದು ವ್ಯಾಖ್ಯಾನಿಸಿದ್ದೇವೆ ಮತ್ತು n ನಿಂದ ಭಾಗಿಸಿದ xn ಗೆ ನಾವು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ನೀವು ಎಕ್ಸ್ ಬಾರ್ನ ಭಿನ್ನತೆಯನ್ನು ಅರ್ಪಿಸಿದಾಗ ಇದು x 1 ನ n ನಿಂದ ವ್ಯತ್ಯಾಸದೊಂದಿಗೆ ಮತ್ತು x 2 ನಿಂದ n ಯಿಂದ ಭಿನ್ನಾಭಿಪ್ರಾಯವನ್ನು n ಮೂಲಕ xn ನ ವ್ಯತ್ಯಾಸಕ್ಕೆ ಅನ್ವಯಿಸುತ್ತದೆ ಆದ್ದರಿಂದ ಹಿಂದಿನದು ನಿರೀಕ್ಷಿತ ಮೌಲ್ಯವಾಗಿತ್ತು ಈಗ ನಾವು ಭಿನ್ನತೆಯನ್ನು ಅನ್ವಯಿಸುತ್ತಿದ್ದೇವೆ ಮತ್ತು n ವರ್ಗದಿಂದ ನಾವು n ಸಿಗ್ಮಾ ವರ್ಗವನ್ನು ಪಡೆಯುತ್ತೇವೆ ಅದು n ನಿಂದ ಸಿಗ್ಮಾ ವರ್ಗವಾಗಿರುತ್ತದೆ ಆದ್ದರಿಂದ ಇದು ತುಂಬಾ ಆಸಕ್ತಿದಾಯಕವಾಗಿದೆ X ಯ ಜನಸಂಖ್ಯೆಯ ವಿತರಣೆಗಿಂತ ಸರಾಸರಿ ಹರಡುವಿಕೆಯ ವಿತರಣೆಯು ಸಣ್ಣದಾಗಿ ಹರಡಿರುವುದನ್ನು ಅದು ನಮಗೆ ಹೇಳುವುದು ಏನು ಆದ್ದರಿಂದ ಚಿಕ್ಕದಾದ ಮಾದರಿ ಗಾತ್ರದ ದೊಡ್ಡ ಮೌಲ್ಯವು ವ್ಯತ್ಯಾಸವಾಗಿದೆ ಅದು ಸಾಕಷ್ಟು ಅರ್ಥವನ್ನು ನೀಡುತ್ತದೆ ದೊಡ್ಡ ಗಾತ್ರದ ಒಂದು ಸಂಗ್ರಹದ ಮಾದರಿಯನ್ನು ನೀವು ಹೊಂದಿದ್ದರೆ ದೊಡ್ಡ ಪ್ರಮಾಣದ ಗಾತ್ರದ ಇಂತಹ ಹಲವಾರು ಮಾದರಿಗಳು ಅವುಗಳ ನಡುವಿನ ವ್ಯತ್ಯಾಸವನ್ನು ಹೊಂದಿರುವುದಿಲ್ಲ ಮಾದರಿ ಸರಾಸರಿ ಆದರೆ ನೀವು ಒಂದು ಚಿಕ್ಕ ಮಾದರಿ ಗಾತ್ರವನ್ನು ತೆಗೆದುಕೊಂಡರೆ ಮತ್ತು ನೀವು ಹತ್ತು ಅಂತಹ ಮಾದರಿಗಳನ್ನು ತೆಗೆದುಕೊಳ್ಳಬಹುದು ಈ ಎಲ್ಲಾ ಹತ್ತು ಮಾದರಿಗಳು ವಿಭಿನ್ನ ವಿಧಾನಗಳನ್ನು ಹೊಂದಿರುವ ಒಂದು ಬಲವಾದ ಅವಕಾಶವಿದೆ ಆದ್ದರಿಂದ ಸರಾಸರಿ ಮೌಲ್ಯಗಳು ಹರಡುತ್ತವೆ ಆದರೆ ಮಾದರಿ ಗಾತ್ರವು ದೊಡ್ಡದಾಗಿದ್ದರೆ ಸಾಧನಗಳು ಒಂದಕ್ಕೊಂದು ಹತ್ತಿರವಿದೆ ಮತ್ತು ಅವುಗಳ ವ್ಯತ್ಯಾಸವು ಕಡಿಮೆಯಾಗಿದೆ ಹಾಗಾಗಿ ನೀವು ಮೊದಲು ಹೇಳಿದಂತೆ x ಗಾತ್ರದ ಮಾದರಿ ವಿಂಗಡಣೆ ಮಾದರಿ ಗಾತ್ರವನ್ನು ಮತ್ತು x ಬಾರ್ನ ವ್ಯತ್ಯಾಸವನ್ನು ಹೆಚ್ಚಿಸಿದರೆ ಕಡಿಮೆಗೊಳಿಸಲಾಗುತ್ತದೆ ಸಿಗ್ಮಾ ವರ್ಗವು ಜನಸಂಖ್ಯೆಯ ವ್ಯತ್ಯಾಸವಾಗಿದ್ದು ಮತ್ತು n ಎಂಬುದು n ನಿಂದ ವರ್ಗಗೊಂಡಿದೆ ಮಾದರಿ ಗಾತ್ರ ಆದ್ದರಿಂದ ಇದನ್ನು ಪುನರಾವರ್ತಿಸಲು ಸರಾಸರಿ ಮು ಮತ್ತು ವ್ಯತ್ಯಾಸದ ಸಿಗ್ಮಾ ವರ್ಗದೊಂದಿಗೆ ಜನಸಂಖ್ಯೆಯ ವಿತರಣೆ ಸಾಮಾನ್ಯವಾಗಿದ್ದರೆ ಸರಾಸರಿ ಮೌ ಮತ್ತು ವೈರಿಯಸ್ನ ಸಿಗ್ಮಾ ವರ್ಗದಿಂದ n ಯಿಂದ ಮಾದರಿಗಳ ವಿತರಣೆ ಸಹ ಸಾಮಾನ್ಯವಾಗಿದೆ ಪೋಷಕ ಜನಸಂಖ್ಯೆಯು ಸಾಮಾನ್ಯವಾಗಿದ್ದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಮತ್ತೊಂದು ರೈಡರನ್ನು ಪರಿಚಯಿಸಿದ್ದೇವೆ ನಂತರ ಮಾದರಿ ವಿತರಣೆಯನ್ನು ಸಾಮಾನ್ಯವಾಗಿ ವಿತರಿಸಲಾಗುವುದು ಮತ್ತು ಸರಾಸರಿ ಮತ್ತು ವ್ಯತ್ಯಾಸಗಳು ಅನುಕ್ರಮವಾಗಿ n ಮತ್ತು m ಎಂದು ಸಿಗ್ಮಾ ವರ್ಗಗಳಾಗಿರುತ್ತವೆ ಆದ್ದರಿಂದ ಮಾದರಿಯನ್ನು ಒಳಗೊಂಡಿರುವ ಯಾದೃಚ್ಛಿಕ ಅಸ್ಥಿರವು ಪರಸ್ಪರರ ಸ್ವತಂತ್ರವಾಗಿರುವುದರಿಂದ ಇಲ್ಲಿ ಒಂದು ಪ್ರಮುಖ ಕಲ್ಪನೆ ಇದೆ ಇಲ್ಲಿಯವರೆಗೆ ನಾವು ಪಾಯಿಂಟ್ ಅಂದಾಜುಗಳು ಮತ್ತು ಪಾಯಿಂಟ್ ಅಂದಾಜುಗಳ ಬಗ್ಗೆ ಮಾತನಾಡುತ್ತಿದ್ದೆವು ಆದರೆ ನಾವು ಮಧ್ಯಂತರ ಅಂದಾಜುಗಳನ್ನು ಹೊಂದಬಹುದು ಇದಕ್ಕಾಗಿ ನಾನು ಒಂದು ಸರಳ ಉದಾಹರಣೆ ನೀಡುತ್ತೇನೆ ದಿನಕ್ಕೆ ಒಮ್ಮೆ ಮಾತ್ರ ರೈಲು ಹಳ್ಳಿಯಲ್ಲಿ ಹಾದುಹೋಗುವ ದೂರಸ್ಥ ಸ್ಥಳಕ್ಕೆ ಹೋಗುವಿರಿ ಎಂದು ನಾವು ಹೇಳೋಣ ನಿಸ್ಸಂಶಯವಾಗಿ ಹಳ್ಳಿಯಲ್ಲಿನ ಕೆಲಸವನ್ನು ಮುಗಿಸಿದ ನಂತರ ನೀವು ಸಾಧ್ಯವಾದಷ್ಟು ಹಿಂದೆಯೇ ನಿಮ್ಮ ಸ್ಥಳಕ್ಕೆ ಹಿಂತಿರುಗಲು ಬಯಸುತ್ತೀರಿ ಮತ್ತು ನೀವು ಆ ರೈಲನ್ನು ತಪ್ಪಿಸಿಕೊಳ್ಳಬಾರದು ಮತ್ತು ಇನ್ನೊಂದು ದಿನ ವಿಳಂಬವಾಗುವುದು ಆದ್ದರಿಂದ ರೈಲು ನಿಲ್ದಾಣಕ್ಕೆ ಆಗಮಿಸಿದಾಗ ನೀವು ಜನರನ್ನು ಕೇಳಬಹುದು ಮತ್ತು ನೀವು ಒಂದು ಬಿಂದು ಅಂದಾಜು ಪಡೆಯಬಹುದು ಅಥವಾ ನೀವು ಮಧ್ಯಂತರ ಅಂದಾಜುಗಳನ್ನು ಪಡೆಯಬಹುದು ನಿಲ್ದಾಣದ ರೈಲು ಆಗಮನದ ಸರಾಸರಿ ಸಮಯವು ಪಾಯಿಂಟ್ ಅಂದಾಜು ಆಗಿದೆ ಇದು ನಮಗೆ 210 ಸರಿ ಎಂದು ಹೇಳೋಣ ಕೆಲವು ಜನರು 210 ಕ್ಕೆ ಹೇಳಬಹುದು ಕೆಲವು ಜನರು 230 ಗಂಟೆಗೆ ಇರಬಹುದು ಕೆಲವು ಜನರು 215 pm ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೇಳಬಹುದು ಮತ್ತೊಂದೆಡೆ ರೈಲು 2 ಗಂಟೆ ಮತ್ತು 230 ಗಂಟೆಗಳ ನಡುವೆ ಬರಲಿದೆ ಎಂದು ಹೇಳಬಹುದಾದ ಕೆಲವರು ಇರಬಹುದು ಆದ್ದರಿಂದ ರೈಲಿನ ಸರಾಸರಿ ಸಮಯದ ಒಂದು ಮೌಲ್ಯಮಾಪನವು ಒಂದು ಬಿಂದು ಅಂದಾಜು ಆಗಿದೆ ಆದರೆ ರೈಲಿನ ಆಗಮನದ ಸರಾಸರಿ ಸಮಯಕ್ಕೆ ಸೂಚಿಸಲಾದ ಮಧ್ಯಂತರವು ಮಧ್ಯಂತರ ಅಂದಾಜುಯಾಗಿದೆ ಆದ್ದರಿಂದ ಅದೇ ಮಾದರಿಯಿಂದ ನಾವು ಮಧ್ಯಂತರ ಅಂದಾಜು ರಚಿಸಬಹುದು ಆದ್ದರಿಂದ ಎಕ್ಸ್ ಬಾರ್ ಮಾದರಿಯು ಸಾಮಾನ್ಯ ಗಾತ್ರದ ಸಿಗ್ಮಾ ಸ್ಕ್ವೇರ್ ಹೊಂದಿರುವ ಸಾಮಾನ್ಯ ಜನಸಂಖ್ಯೆಯಿಂದ ಪಡೆಯಲಾದ n ನ ಯಾದೃಚ್ಛಿಕ ಮಾದರಿಯ ಅರ್ಥದಲ್ಲಿ ಆಗಿದ್ದರೆ ನಂತರ ನೂರಕ್ಕೆ 1 ಮೈನಸ್ ಆಲ್ಫಾ ಶೇಕಡಾ ವಿಶ್ವಾಸಾರ್ಹ ಮಧ್ಯಂತರವನ್ನು ನೀಡಲಾಗುತ್ತದೆ x bar minus z alpha ದಿಂದ 2 ಸಿಗ್ಮಾದಿಂದ ರೂಟ್ n ಗಿಂತ ಕಡಿಮೆ ಅಥವಾ ಅದಕ್ಕಿಂತ ಕಡಿಮೆ ಅಥವಾ x ಬಾರ್ ಮತ್ತು z ಆಲ್ಫಾಕ್ಕೆ ಸಮಾನವಾಗಿ 2 ಸಿಗ್ಮಾದಿಂದ ರೂಟ್ n ಸರಿ ಸ್ವಲ್ಪ ಅಮೂರ್ತ ಧ್ವನಿಸುತ್ತದೆ ಆದರೆ ಇದು ಎಲ್ಲಾ ನಂತರ ಸಾಕಷ್ಟು ನೇರವಾಗಿದೆ ನಾವು ಅದರ ಮೂಲಕ ಒಂದೊಂದಾಗಿ ಹೋಗುತ್ತೇವೆ ಆದ್ದರಿಂದ ಇಲ್ಲಿ ನಾವು ಸಿಗ್ಮಾ ನಮಗೆ ತಿಳಿದಿದೆ ಮತ್ತು ನಂತರ ನಾವು ಮೌಮಿ ನಿಯತಾಂಕದ ಸುತ್ತಲೂ ವಿಶ್ವಾಸಾರ್ಹ ಮಧ್ಯಂತರವನ್ನು ರಚಿಸಬಹುದು ಎಂದು ಭಾವಿಸುತ್ತೇವೆ ಜನಸಂಖ್ಯೆಯು ಸರಿಯೇ ದಯವಿಟ್ಟು ಮಾದರಿ ಎಫ್ ಬಾರ್ ಅನ್ನು ಬಳಸಿಕೊಂಡು ಜನಸಂಖ್ಯೆಯ ನಿಯತಾಂಕದ ವಿಶ್ವಾಸಾರ್ಹ ಮಧ್ಯಂತರವನ್ನು ನಾವು ಯಾವಾಗಲೂ ವ್ಯಾಖ್ಯಾನಿಸುತ್ತಿದ್ದೇವೆ ಎಂಬುದನ್ನು ದಯವಿಟ್ಟು ಗಮನಿಸಿ ವಿವಿಧ ಮಾದರಿಗಳು X ಬಾರ್ನ ವಿವಿಧ ಮೌಲ್ಯಗಳನ್ನು ನೀಡುತ್ತದೆ ಮತ್ತು ನಿಸ್ಸಂಶಯವಾಗಿ ಮಧ್ಯಂತರಗಳು ವಿಭಿನ್ನವಾಗಿರುತ್ತದೆ ಮತ್ತು ಇಲ್ಲಿ ಅಜ್ಞಾತ ಪದಗಳು ಆಲ್ಫಾ ಮತ್ತು ಝ ಆಲ್ಫಾ 2 ಪದಗಳ ಮೂಲಕ ಬಹಳ ಸರಳವಾಗಿ ಮುಂದಕ್ಕೆ ಸಿಗ್ಮಾ ಜನಸಂಖ್ಯೆಯ ವಿಚಲನವಾಗಿದೆ ಮತ್ತು x ಬಾರ್ನಲ್ಲಿ ಮಾದರಿ ಗಾತ್ರವು ಮಾದರಿ ಅರ್ಥವಾಗಿದೆ ಇದೀಗ ಸರಿ 2 ಆಲ್ಫಾ ಮತ್ತು ಝ ಆಲ್ಫಾವನ್ನು 2 ರಂತೆ ನೋಡೋಣ ಸ್ಟ್ಯಾಂಡರ್ಡ್ ಸಾಮಾನ್ಯ ವಿತರಣೆಯ 2 ಪ್ರತಿಶತದಷ್ಟು ಮೇಲಿನ 100 ಆಲ್ಫಾ ಎಂದು ನಾವು z ಆಲ್ಫಾವನ್ನು 2 ರಿಂದ ವ್ಯಾಖ್ಯಾನಿಸಬಹುದು ಕ್ಯಾಪಿಟಲ್ ಝಡ್ ಪ್ರಮಾಣಿತ ಸಾಮಾನ್ಯ ವೇರಿಯಬಲ್ ಅನ್ನು ವರ್ಣಿಸುವ ಯಾದೃಚ್ಛಿಕ ವೇರಿಯೇಬಲ್ ಎಂದು ನಾವು ನೋಡಿದ್ದೇವೆ ಸಿಗ್ಮಾದಿಂದ ಝಡ್ ಮೈನಸ್ ಮೌನಿಗೆ ಝಡ್ ಸಮಾನವಾಗಿರುತ್ತದೆ ಮತ್ತು ಸರಾಸರಿ ಶೂನ್ಯ ಮತ್ತು ಭಿನ್ನತೆ ಅಥವಾ ಪ್ರಮಾಣಿತ ವಿಚಲನ ಏಕತೆಯೊಂದಿಗೆ ಸಾಮಾನ್ಯ ವಿತರಣೆಗೆ ಕಡಿಮೆಯಾಗಲು ಅದು ಕಾರಣ ಎಂದು ನಾವು ನೆನಪಿಸಿಕೊಂಡರೆ ಕ್ಯಾಪಿಟಲ್ ಝಡ್ ಎಂದು ನಾವು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಇದು ನಾವು ಉಲ್ಲೇಖಿಸುತ್ತಿರುವ ಸಾಮಾನ್ಯ ಸಾಮಾನ್ಯ ವಿತರಣೆಯಾಗಿದೆ ಮತ್ತು ನಂತರ z ಆಲ್ಫಾದಿಂದ ನಿಖರವಾಗಿ 2 ಏನು ದಯವಿಟ್ಟು ಕೆಳಗಿನ ರೇಖಾಚಿತ್ರವನ್ನು ಉಲ್ಲೇಖಿಸಿ ಸರಾಸರಿ ಶೂನ್ಯ ಮತ್ತು ಭಿನ್ನತೆಗಳೊಂದಿಗೆ ನೀವು ಪ್ರಮಾಣಿತ ಸಾಮಾನ್ಯ ವಿತರಣೆಯನ್ನು ಹೊಂದಿದ್ದೀರಿ 1 ಈ ಸಾಮಾನ್ಯ ವಿತರಣೆಯಲ್ಲಿ 2 ರಿಂದ ಮೈನಸ್ ಝ್ ಆಲ್ಫಾವನ್ನು ನಾವು ಅಂಕಗಳನ್ನು z ಆಲ್ಫಾ ಆಯ್ಕೆ ಮಾಡಿಕೊಳ್ಳೋಣ ಶೂನ್ಯ ಮೌಲ್ಯಗಳ ಕೆಳಗೆ x ಆಕ್ಸಿಸ್ ಮೌಲ್ಯ ಋಣಾತ್ಮಕವಾಗಿರುತ್ತದೆ ಮತ್ತು ಶೂನ್ಯ ಮೌಲ್ಯದ ಮೇಲೆ ಅದು ಧನಾತ್ಮಕವಾಗಿರುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಮತ್ತು ಸಾಮಾನ್ಯ ವಿತರಣೆ ಪ್ರಕೃತಿಯಲ್ಲಿ ಸಮ್ಮಿತೀಯವಾಗಿದೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ನಾವು ಅಂಕಗಳನ್ನು z ಆಲ್ಫಾವನ್ನು 2 ಮತ್ತು ಮೈನಸ್ z ಆಲ್ಫಾ 2 ಮೂಲಕ ವ್ಯಾಖ್ಯಾನಿಸೋಣ 2 ಸಾಮಾನ್ಯ ವಿತರಣಾ z ಆಲ್ಫಾದ ಸಮ್ಮಿತೀಯ ಪ್ರಕೃತಿಯಿಂದ 2 ಮತ್ತು ಮೈನಸ್ ಝ್ ಆಲ್ಫಾ 2 ರಿಂದ ಮೂಲದಿಂದ ಸಮನಾಗಿರುತ್ತದೆ ಮತ್ತು ಅದೇ ರೀತಿಯಾಗಿ ಅದೇ ವಾದಗಳು ಎರಡೂ ಸಂದರ್ಭಗಳಲ್ಲಿ ಕರ್ವ್ನ ಅಡಿಯಲ್ಲಿ ಒಂದೇ ಆಗಿರುತ್ತದೆ ಸಾಮಾನ್ಯ ವಿತರಣಾ ರೇಖೆಯ ಬಾಲದ ತುದಿಯನ್ನು ನಾವು ಮಾತಾಡುತ್ತಿದ್ದೇವೆ ಆದ್ದರಿಂದ ನೀವು ಈ ಪ್ರದೇಶವು 2 ರಿಂದ ಆಲ್ಫಾ ಆಗಿರಬೇಕು ಮತ್ತು ಈ ಪ್ರದೇಶವು ಆಲ್ಫಾ ಕೂಡ 2 ಆಗಿರುತ್ತದೆ ಆದ್ದರಿಂದ ನಾವು ಪಾಯಿಂಟ್ z ಮತ್ತು ಮೈನಸ್ ಝಡ್ಗಳನ್ನು ಗುರುತಿಸುತ್ತೇವೆ ಅಂದರೆ ಆ ಬಿಂದುಗಳನ್ನು ಮೀರಿದ ಪ್ರದೇಶಗಳು ಆಲ್ಫಾಗೆ ಸಮನಾಗಿ ಸಮಾನವಾಗಿರುತ್ತದೆ2 ಆದ್ದರಿಂದ ಇದು ಆಲ್ಫಾ ಮತ್ತು ಈ ಆಲ್ಫಾವನ್ನು ಮಹತ್ವ ಮಟ್ಟ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ನಾವು ಆಲ್ಫಾ 0 05 ಎಂದು ತೆಗೆದುಕೊಳ್ಳುತ್ತೇವೆ ಇದರರ್ಥ ವಕ್ರರೇಖೆಯ ಪ್ರದೇಶವು 0 ಆದ್ದರಿಂದ ನಾವು ಸ್ಟ್ಯಾಂಡರ್ಡ್ ಸಾಮಾನ್ಯ ಸಂಭವನೀಯತೆ ವಿತರಣಾ ಕೋಷ್ಟಕವನ್ನು ನೋಡಬೇಕು ಮತ್ತು z ನ ಮೌಲ್ಯವನ್ನು ಏನೆಂದು ನೋಡಬೇಕು z ಯ ಮೌಲ್ಯಕ್ಕೆ ಮೀರಿದ ಬಾಲದ ಪ್ರದೇಶವು ಆಲ್ಫಾ 2 ಆಗಿರುತ್ತದೆ ಆದ್ದರಿಂದ ಉದಾಹರಣೆಗೆ ಒಂದು ಆ ಸಂಖ್ಯೆಯ ನಿರ್ದಿಷ್ಟ ಸಂಖ್ಯೆಯ ಮೈನಸ್ ಈ ಸಂಖ್ಯೆ ಇಲ್ಲಿರುತ್ತದೆ ಹಾಗಾಗಿ ನಾನು ಆಲ್ಫಾ 2 ಎಂದು ಹೇಳಿದಂತೆ ಮತ್ತು ಇದು 2 ರಿಂದ ಪ್ಲಸ್ ಝ್ ಆಲ್ಫಾವನ್ನು ಹೊಂದಿದೆ ಇದು ಮೈನಸ್ ಝ ಆಲ್ಫಾವನ್ನು 2 ರಂತೆ ನೋಡಿಕೊಳ್ಳುತ್ತದೆ ಆದ್ದರಿಂದ ನಂತರ ಎಕ್ಸ್ ಬಾರ್ನ ಮೌಲ್ಯವನ್ನು ತಿಳಿದುಕೊಳ್ಳುವುದು ಮತ್ತು ಪ್ರಮಾಣಿತ ವಿಚಲನವನ್ನು ಜನಸಂಖ್ಯೆ ನಾವು ವಿಶ್ವಾಸಾರ್ಹ ಮಧ್ಯಂತರವನ್ನು ರಚಿಸಬಹುದು ವಿಶ್ವಾಸಾರ್ಹ ಮಧ್ಯಂತರದಿಂದ ನಿಖರವಾಗಿ ಅರ್ಥವೇನು ನೀವು ನೂರರ ಯಾದೃಚ್ಛಿಕ ಮಾದರಿಗಳನ್ನು ತೆಗೆದುಕೊಂಡರೆ ಮಾದರಿಗಳು ವಿಭಿನ್ನ ಮಾದರಿಯ ಸರಾಸರಿಗಳನ್ನು ಸರಿಯಾಗಿ ಹೊಂದಿವೆ ಆದ್ದರಿಂದ ಪ್ರತಿಯೊಂದೂ X ಬಾರ್ನ ಒಂದು ವಿಭಿನ್ನ ಮೌಲ್ಯವನ್ನು ಹೊಂದಿರುತ್ತದೆ ಅಥವಾ ಅವುಗಳಲ್ಲಿ ಹೆಚ್ಚಿನವು 2 ಸಿಗ್ಮಾದಿಂದ x ಬಾರ್ ಮತ್ತು z ಆಲ್ಫಾ ವಿಭಿನ್ನ ಮೌಲ್ಯಗಳನ್ನು ರೂಟ್ n ಒಂದು ನಿರಂತರ ಸಂಖ್ಯೆಯ ಮೂಲಕ ಹೊಂದಿರುತ್ತದೆ ಆದ್ದರಿಂದ ಮಾದರಿಯಿಂದ X ಮಾದರಿಯು ಬದಲಿಸಿದಾಗ ಮಧ್ಯಂತರಗಳು ಮಾದರಿಯಿಂದ ಮಾದರಿಗೆ ಬದಲಾಗುತ್ತದೆ ಆದ್ದರಿಂದ ಪ್ರತಿ ಮಧ್ಯಂತರವು ವಿಭಿನ್ನ ಕಡಿಮೆ ಮಿತಿ ಮತ್ತು ಮೇಲ್ ಮಿತಿಯನ್ನು ಹೊಂದಿರಬಹುದು ನೀವು ಅಂತಹ 100 ಮಾದರಿಗಳನ್ನು ತೆಗೆದುಕೊಂಡರೆ ನೀವು ಸುಮಾರು 95 ಪ್ರತಿಶತ ವಿಶ್ವಾಸಾರ್ಹ ಮಧ್ಯಂತರವನ್ನು ಮಾತನಾಡುತ್ತಿದ್ದರೆ ಈ ಅರ್ಥದಲ್ಲಿ ಈ 100 ಮಾದರಿಗಳಲ್ಲಿ 95 ಪ್ರತಿಶತ ಅಥವಾ 95 ಮಾದರಿಗಳು ಜನಸಂಖ್ಯೆಗೆ ಮೀ ಆದ್ದರಿಂದ ಇದು ಪದ ವಿಶ್ವಾಸಾರ್ಹ ಮಧ್ಯಂತರದ ಅರ್ಥವಾಗಿದೆ ಹಾಗಾಗಿ ನೀವು ಆಲ್ಫಾವನ್ನು 0 05 ಆಗಿ ಇರುವಾಗ ನಾನು ಏನು ಮಾಡುತ್ತಿದ್ದೇನೆಂದರೆ ನಾನು ಮೊದಲೇ ಹೇಳಿದಂತೆ ಇದು ಸಾಮಾನ್ಯ ಮೌಲ್ಯವಾಗಿದೆ ನೀವು 0 05 ರಂತೆ ಪ್ರಾಮುಖ್ಯತೆಯ ಮಟ್ಟವನ್ನು ಇಟ್ಟರೆ ನೀವು 1 ಮೈನಸ್ 0 05 ಇದು 0 95 ಆಗಿದೆ ನಂತರ ನೀವು 95 ಪ್ರತಿಶತ ವಿಶ್ವಾಸಾರ್ಹ ಮಧ್ಯಂತರವನ್ನು ಪಡೆಯುತ್ತೀರಿ ಮತ್ತೊಮ್ಮೆ ನೀವು ವಿಶಾಲವಾದ ವಿಶ್ವಾಸಾರ್ಹ ಮಧ್ಯಂತರವನ್ನು ಹೊಂದಬಹುದು ತದನಂತರ ನೀವು ಕಿರಿದಾದ ವಿಶ್ವಾಸಾರ್ಹ ಮಧ್ಯಂತರವನ್ನು ಕೂಡ ಹೊಂದಬಹುದು ರೈಲು 1 ಮತ್ತು 5 ರ ನಡುವೆ ಬರುತ್ತಿದೆ ಎಂದು ಹೇಳುವ ವ್ಯಕ್ತಿಯಂತೆ ಇದು ಈ ವಿಶ್ವಾಸಾರ್ಹ ಮಧ್ಯಂತರವು ರೈಲಿನ ನಿಜವಾದ ಆಗಮನವನ್ನು ಆವರಿಸುವುದಕ್ಕೆ ಹೆಚ್ಚು ಅಥವಾ ಕಡಿಮೆ ಸ್ಪಷ್ಟವಾಗಿದೆ ಆದರೆ ಅದು ಅಸ್ಪಷ್ಟವಾಗಿದೆ ನೀವು ಒಂದು ಬಿಗಿಯಾದ ವೇಳಾಪಟ್ಟಿಯನ್ನು ಹೊಂದಿರಬಹುದು ಮತ್ತು 1 39o39 ಗಡಿಯಾರದಿಂದ ನಾವು ನಿಲ್ದಾಣದಲ್ಲಿ ಕಾಯುವಂತಿಲ್ಲ ಮತ್ತೊಂದೆಡೆ ನಾವು ತುಂಬಾ ನಿಖರ ವಿಶ್ವಾಸಾರ್ಹ ಮಧ್ಯಂತರವನ್ನು ಹೊಂದಬಹುದು ಅದು ರೈಲು 2 ರಿಂದ 215 ರ ನಡುವೆ ಬರಲಿದೆ ಎಂದು ಹೇಳುತ್ತದೆ ಇದು ಬಹಳ ಉತ್ತಮ ಮತ್ತು ನಿಖರವಾದ ವಿಶ್ವಾಸಾರ್ಹ ಮಧ್ಯಂತರದಂತೆ ತೋರುತ್ತದೆ ಏಕೆಂದರೆ ಅದು ತುಂಬಾ ದೊಡ್ಡದಾಗಿದೆ ಆದರೆ ಮತ್ತೊಂದೆಡೆ ನಾವು ಈ ವಿಶ್ವಾಸಾರ್ಹ ಮಧ್ಯಂತರದ ಬಗ್ಗೆ ಭರವಸೆ ಹೊಂದಿಲ್ಲ ಏಕೆಂದರೆ ಎಲ್ಲ ಕಾರಣಗಳಿಗಾಗಿ ರೈಲು 155 ಕ್ಕೆ ಬಂದಿರಬಹುದು ಮತ್ತು ಸರಿಯಾಗಿಯೇ ಉಳಿದಿದೆ ಆದ್ದರಿಂದ ಮತ್ತೆ ನಾವು ಹೆಚ್ಚು ನಿಖರವಾದ ವಿಶ್ವಾಸಾರ್ಹ ಮಧ್ಯಂತರದ ಬಗ್ಗೆ ಹೆಚ್ಚು ವಿಶ್ವಾಸ ಹೊಂದಿಲ್ಲ ಆದರೆ ವಿಶಾಲ ವಿಶ್ವಾಸಾರ್ಹ ಮಧ್ಯಂತರವು ಕಡಿಮೆ ನಿಖರವಾಗಿದೆ ಆದರೆ ಅದರಲ್ಲಿ ಹೆಚ್ಚಿನ ವಿಶ್ವಾಸವಿದೆ ಆದ್ದರಿಂದ ಇವುಗಳು ವಿಶ್ವಾಸಾರ್ಹ ಮಧ್ಯಂತರ ವ್ಯಾಖ್ಯಾನದ ಕೆಲವು ಪರಿಣಾಮಗಳು ಮತ್ತು ನೀವು ಪ್ರಯೋಗಗಳ ವಿನ್ಯಾಸದಲ್ಲಿ ಆಗಾಗ್ಗೆ ವಿಶ್ವಾಸಾರ್ಹ ಮಧ್ಯಂತರಗಳನ್ನು ಕಾಣುತ್ತೀರಿ ಹಾಗಾಗಿ ವಿಶ್ವಾಸಾರ್ಹ ಮಧ್ಯಂತರವು ನಿಜವಾಗಿಯೂ ಏನೆಂದು ತಿಳಿಯಲು ಬಹಳ ಮುಖ್ಯವಾಗಿದೆ ಇದೀಗ ಸಾಮಾನ್ಯ ವಿತರಣೆಯು ಯೋಗ್ಯವಾಗಿದೆ ಎಂದು ನಾವು ಚರ್ಚಿಸುತ್ತಿದ್ದೇವೆ ಇದು ಏಕರೂಪ ಮತ್ತು ಸಮ್ಮಿತೀಯವಾಗಿದೆ ಮತ್ತು ಅದರ ಗುಣಲಕ್ಷಣಗಳು ಚೆನ್ನಾಗಿ ತಿಳಿದಿವೆ ಆದ್ದರಿಂದ ಇದು ಹಾಗೆ ಬಳಸಲು ಒಳ್ಳೆಯದು ಮೂಲ ಜನಸಂಖ್ಯೆಯು ಸಾಮಾನ್ಯವಾಗಿದ್ದರೆ ಮತ್ತು ಸಾಮಾನ್ಯ ಗಾತ್ರದ ವಿತರಣೆಯಿಂದ ನೀವು ಯಾವುದೇ ಗಾತ್ರದ ಮಾದರಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಜನಸಂಖ್ಯೆಯ ವಿತರಣೆ ಸಾಮಾನ್ಯವಾಗಿದೆ ಮತ್ತು ನೀವು ಯಾವುದೇ ಗಾತ್ರದ ಮಾದರಿಗಳನ್ನು ತೆಗೆದುಕೊಳ್ಳಬಹುದು ಇದು 3 ಅಥವಾ 4 ರ ಸಣ್ಣ ಗಾತ್ರದ್ದಾಗಿರಬಹುದು ತದನಂತರ ವಿಧಾನಗಳ ಪರಿಣಾಮವಾಗಿ ಮಾದರಿ ವಿತರಣೆ ಸಹ ಸಾಮಾನ್ಯವಾಗಿದೆ ಮತ್ತೊಂದೆಡೆ ಜನಸಂಖ್ಯೆಯ ಸಂಭವನೀಯತೆಯ ವಿತರಣೆಯ ಬಗ್ಗೆ ನಿಮಗೆ ತಿಳಿದಿಲ್ಲದಿದ್ದರೆ ಅದು ಸಾಮಾನ್ಯವಾಗಬಹುದು ಅಥವಾ ಇದು ಸಾಮಾನ್ಯವಲ್ಲ ಇದು ಸಾಮಾನ್ಯವಲ್ಲ ಎಂದು ಭಾವಿಸೋಣ ನಂತರ ನೀವು ಈ ಜನಸಂಖ್ಯೆಯ ಮಾದರಿಗಳನ್ನು ತೆಗೆದುಕೊಳ್ಳಬಹುದು ಈ ಜನಸಂಖ್ಯೆಯಿಂದ ನಾವು ವಿಭಿನ್ನ ಮಾದರಿಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಪ್ರತಿ ಮಾದರಿಯು ನಮಗೆ ಗಾತ್ರ 35 ರ ಬಗ್ಗೆ ಹೇಳಲು ಅವಕಾಶ ನೀಡುತ್ತದೆ ನೀವು ಸಾಧನದ ಮಾದರಿ ವಿತರಣೆಯನ್ನು ಪಡೆಯಲಿದ್ದೀರಿ ಈ ಮಾದರಿಯ ವಿತರಣೆಯು ಸಾಮಾನ್ಯತೆಗೆ ಸಾಗುತ್ತದೆ ಏಕೆಂದರೆ ನೀವು ದೊಡ್ಡ ಗಾತ್ರದ ಗಾತ್ರವನ್ನು ತೆಗೆದುಕೊಂಡಿದ್ದೀರಿ ನೀವು ದೊಡ್ಡ ಗಾತ್ರದ ಗಾತ್ರವನ್ನು ತೆಗೆದುಕೊಂಡ ಕಾರಣದಿಂದಾಗಿ ಅಧಿಕ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಇದರ ಪರಿಣಾಮವಾಗಿ ಮಾದರಿಗಳ ವಿತರಣೆಯು ಸಾಮಾನ್ಯತೆಯ ಕಡೆಗೆ ಸಾಗುತ್ತಿದೆ ಇದು ಹೊಂದಲು ಬಹಳ ಉಪಯುಕ್ತ ವಿಷಯವಾಗಿದೆ ಮತ್ತು ಜನಸಂಖ್ಯೆಯ ವಿತರಣೆಯ ಬಗ್ಗೆ ನಮಗೆ ಹೆಚ್ಚು ತಿಳಿದಿಲ್ಲದಿದ್ದರೂ ಸಹ ನಾವು ವಿಧಾನಗಳ ಮಾದರಿ ಹಂಚಿಕೆಗಾಗಿ ಸುಮಾರು ಸಾಮಾನ್ಯವಾದ ವಿತರಣೆಯನ್ನು ಪಡೆಯುತ್ತೇವೆ ಇದನ್ನು ಕೇಂದ್ರ ಮಿತಿ ಪ್ರಮೇಯವೆಂದು ಕರೆಯಲಾಗುತ್ತದೆ ಆದ್ದರಿಂದ ಜನಸಂಖ್ಯೆಯ ಮೂಲ ಸಂಭವನೀಯತೆಯ ವಿತರಣೆಯು ಸಾಮಾನ್ಯವಲ್ಲ ಅಥವಾ ಗಾಸ್ಸಿಯನ್ ಸಾಮಾನ್ಯವಾದ ವಿತರಣೆಗೆ ಗಾಸಿಯನ್ ಮತ್ತೊಂದು ಪದವಾಗಿದ್ದರೂ ಸ್ಯಾಂಪಲ್ ಸರಾಸರಿ ವಿತರಣೆಯು ಸ್ಯಾಂಪಲ್ ಗಾತ್ರವು ಹೆಚ್ಚಿನದಾಗಿದೆ ಎಂಬ ಸಾಮಾನ್ಯತೆಗೆ ಒಲವು ತೋರುತ್ತದೆ 30 ಕ್ಕಿಂತ ಹೆಚ್ಚಿನದಾಗಿರುತ್ತದೆ ಸರಾಸರಿ ಮೌ ಮತ್ತು ವ್ಯತ್ಯಾಸದ ಸಿಗ್ಮಾದೊಂದಿಗೆ ಸಾಮಾನ್ಯವಾದದ್ದು n ನಿಂದ ವರ್ಗಾಯಿಸಲ್ಪಟ್ಟಿದೆ ನೀವು ಹಲವಾರು ಪೇಪರ್ಸ್ ಅಥವಾ ಪುಸ್ತಕಗಳಲ್ಲಿ ಟಿ ವಿತರಣೆಗಳಲ್ಲಿ ಸಹ ಕಾಣಬಹುದಾಗಿದೆ ನಾವು ಟಿ ವಿತರಣೆಯ ಬಗ್ಗೆ ಎಲ್ಲಾ ವಿವರಗಳಿಗೆ ಬರುವುದಿಲ್ಲ ಸ್ಯಾಂಪಲ್ ಗಾತ್ರ ಸಣ್ಣದಾಗಿದ್ದರೆ ಮತ್ತು ವ್ಯತ್ಯಾಸವು ತಿಳಿದಿಲ್ಲವಾದ್ದರಿಂದ ಈ ಟಿ ವಿತರಣೆಯನ್ನು ಬಳಸಲಾಗುತ್ತದೆ ಇಲ್ಲಿಯವರೆಗೆ ವಿಶ್ವಾಸಾರ್ಹ ಮಧ್ಯಂತರಗಳ ಬಗ್ಗೆ ಚರ್ಚಿಸುವಾಗ ಉದಾಹರಣೆಗೆ ಮಾದರಿ ಮಾದರಿಯಲ್ಲ ಜನಸಂಖ್ಯೆಯ ಭಿನ್ನತೆ ಸಿಗ್ಮಾ ವರ್ಗವು ತಿಳಿದಿದೆ ಎಂದು ನಾವು ಊಹಿಸಿದ್ದೇವೆ ಈಗ ನೀವು ಒಂದು ಸಣ್ಣ ಸ್ಯಾಂಪಲ್ ಗಾತ್ರವನ್ನು ಹೊಂದಿರುವಾಗ ಮತ್ತು ಸಿಗ್ಮಾ ಸ್ಕ್ವೇರ್ನ ಭಿನ್ನತೆ ತಿಳಿದಿಲ್ಲ ಇದು ಸಾಮಾನ್ಯವಾಗಿ ಒಂದು ಕಾರಣವಾಗಬಹುದು ಹಲವಾರು ಕಾರಣಗಳಿಗಾಗಿ ನೀವು ಸಣ್ಣ ಮಾದರಿಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂತು ಮತ್ತು ನೀವು ನಿಜವಾದ ಜನಸಂಖ್ಯೆಯ ಭಿನ್ನ ಮೌಲ್ಯವನ್ನು ತಿಳಿದಿಲ್ಲದಿರಬಹುದು ಆದ್ದರಿಂದ ಇದೀಗ ಮಾದರಿಯನ್ನು ಎಳೆಯುವ ಜನಸಂಖ್ಯೆಯು ಸಾಮಾನ್ಯವಾಗಿದೆ ಎಂದು ಊಹಿಸಲಾಗಿದೆ ಆದ್ದರಿಂದ ಇದು ತುಂಬಾ ಗಂಭೀರ ಕಲ್ಪನೆ ಅಲ್ಲ ಆದ್ದರಿಂದ ಅನೇಕ ಜನಸಂಖ್ಯೆಯು ಸಾಮಾನ್ಯತೆಗೆ ಒಲವು ತೋರುತ್ತದೆ ಮತ್ತು ಆದ್ದರಿಂದ ಮಾದರಿಯನ್ನು ಎಳೆಯುವ ಜನಸಂಖ್ಯೆ ಸಾಮಾನ್ಯವಾಗಿದೆ ಎಂದು ಊಹಿಸಿ ಇದು ತುಂಬಾ ಗಂಭೀರವಲ್ಲ ಇದೀಗ ನಾವು X ಬಾರ್ ಮೈನಸ್ ಮೌ ಎಂದು ರೂಟ್ 10 ರಂತೆ ಯಾದೃಚ್ಛಿಕ ವೇರಿಯೇಬಲ್ ಅನ್ನು ವ್ಯಾಖ್ಯಾನಿಸುತ್ತೇವೆ ಇದು ಟಿ ವಿತರಣೆಯನ್ನು ಎನ್ ಮೈನಸ್ 1 ಡಿಗ್ರಿ ಸ್ವಾತಂತ್ರ್ಯದೊಂದಿಗೆ ವಿವರಿಸುತ್ತದೆ ಮತ್ತು ಈ ಟಿ ವಿತರಣೆಯನ್ನು ಹೆಚ್ಚಾಗಿ ಊಹಾ ಪರೀಕ್ಷೆ ರೇಖಾತ್ಮಕ ಹಿಂಜರಿತ ಮತ್ತು ಪ್ರಯೋಗಗಳ ವಿನ್ಯಾಸ ಆದ್ದರಿಂದ ಚಿತ್ರವನ್ನು ಮತ್ತೆ ಬರುವ ಸ್ವಾತಂತ್ರ್ಯದ ಹಂತಗಳನ್ನು ನೀವು ನೋಡಬಹುದು ರು ಮಾದರಿ ವಿಚಲನವಾಗಿದೆ ಇದು ಜನಸಂಖ್ಯೆಯ ವಿಚಲನವಲ್ಲ ಜನಸಂಖ್ಯಾ ಪ್ರಮಾಣಕ ವಿಚಲನವನ್ನು ಸಿಗ್ಮಾ ನೀಡಿದೆ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವೈಷನ್ ಗಳು ಆದ್ದರಿಂದ ಸಿಗ್ಮಾವನ್ನು ಬಳಸುವ ಬದಲು ನಾವು ವಾಸ್ತವವಾಗಿ s ಅನ್ನು ಬಳಸುತ್ತೇವೆ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ವಿಚಲನ ಮತ್ತೊಮ್ಮೆ ನಾವು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ವಿಚಲನದ ವ್ಯಾಖ್ಯಾನದಿಂದ ನೋಡಿದ್ದೇವೆ ಅದು ಕೇವಲ ಎನ್ ಮೈನಸ್ 1 ಘಟಕಗಳು ಸ್ವತಂತ್ರವಾಗಿದ್ದು ನಮಗೆ ಕೇವಲ ಮೈನಸ್ 1 ಡಿಗ್ರಿ ಸ್ವಾತಂತ್ರ್ಯವಿದೆ ಇದೀಗ ನಾವು ಚಿ ಚದರ ವಿತರಣೆಯಲ್ಲಿ ಆಗಾಗ್ಗೆ ಬರುತ್ತೇವೆ ನಾವು ಮಧ್ಯದಲ್ಲಿ ವಿಶ್ವಾಸಾರ್ಹ ಮಧ್ಯಂತರವನ್ನು ವರದಿ ಮಾಡಿದಂತೆಯೇ ಕೆಲವೇ ನಿಮಿಷಗಳ ಹಿಂದೆ ನಾವು ನೋಡಿದ್ದೇವೆ ಜನಸಂಖ್ಯೆಯ ವ್ಯತ್ಯಾಸದ ಮೇಲೆ ನಾವು ವಿಶ್ವಾಸಾರ್ಹ ಮಧ್ಯಂತರಗಳನ್ನು ವರದಿ ಮಾಡಬೇಕಾಗಬಹುದು ಮತ್ತು ಈ ಸಂಪರ್ಕದಲ್ಲಿ ಚಿ ಚದರ ವಿತರಣೆ ತುಂಬಾ ಉಪಯುಕ್ತವಾಗಿದೆ ಮತ್ತು ಮತ್ತೆ ಅದು ಆಧರಿಸಿದೆ ಜನಸಂಖ್ಯೆಯನ್ನು ಸಾಮಾನ್ಯವಾಗಿ ವಿತರಿಸಲಾಗುತ್ತದೆ ಎಂಬ ಊಹೆ ಆದ್ದರಿಂದ x 1 x 2 xn ಗೆ ಸರಾಸರಿ mu ಮತ್ತು variance ಸಿಗ್ಮಾ ಸ್ಕ್ವೇರ್ನ ಸಾಮಾನ್ಯ ವಿತರಣೆಯಿಂದ ಯಾದೃಚ್ಛಿಕ ಮಾದರಿ ಆಗಿರಲಿ s ಸ್ಕ್ವೇರ್ ಎಂಬುದು ಈ ಮಾದರಿಯ ವ್ಯತ್ಯಾಸವಾಗಿದೆ ಆದ್ದರಿಂದ ಚಿ ಚದರ ವಿತರಣೆಯನ್ನು ಹೇಗೆ ವ್ಯಾಖ್ಯಾನಿಸುವುದು ಎಂದು ಈಗ ನೋಡೋಣ X 1 x 2 xn ಗೆ ಆದ್ದರಿಂದ ಸರಾಸರಿ mu ಮತ್ತು variance ಸಿಗ್ಮಾ ಸ್ಕ್ವೇರ್ನ ಸಾಮಾನ್ಯ ವಿತರಣೆಯಿಂದ ಯಾದೃಚ್ಛಿಕ ಮಾದರಿ ಆಗಿರಲಿ ರು ವರ್ಗವು ವ್ಯತ್ಯಾಸವಾಗಿದೆ ಹಾಗಾಗಿ ಯಾದೃಚ್ಛಿಕ ವೇರಿಯಬಲ್ ಕ್ಯಾಪಿಟಲ್ ಚಿ ಚದರವನ್ನು ನಾವು ಸಿಗ್ಮಾ ಸ್ಕ್ವೇರ್ನಿಂದ ವರ್ಗಗೊಳಿಸಲಾಗಿರುವ n ಮೈನಸ್ 1 ರಂತೆ ವ್ಯಾಖ್ಯಾನಿಸುತ್ತೇವೆ ಮತ್ತು ನಾವು ಅದನ್ನು ಚೈ ಚದರ ವಿತರಣೆ ಎಂದು n ಮೈನಸ್ 1 ಡಿಗ್ರಿ ಸ್ವಾತಂತ್ರ್ಯದೊಂದಿಗೆ ಕರೆ ಮಾಡುತ್ತೇವೆ ನಾವು ಈ ಕೆಳಗಿನ ಸಮೀಕರಣದ ಪ್ರಕಾರ ಸಂಭವನೀಯತೆಯನ್ನು ಕಂಡುಹಿಡಿಯಬಹುದು ಆಲ್ಫಾಗೆ ಸಮಾನವಾಗಿರುವ ಚಿ ಸ್ಕ್ವೇರ್ಡ್ ಆಲ್ಫಾ ಕೆ ಗಿಂತ ಕ್ಯಾಪಿಟಲ್ ಚ ಚದರದ ಸಂಭವನೀಯತೆ ಹೆಚ್ಚು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಚಿ ವರ್ಗ ಯಾದೃಚ್ಛಿಕ ವೇರಿಯಬಲ್ನ ಮೌಲ್ಯವನ್ನು ಕಂಡುಹಿಡಿಯುತ್ತೇವೆ ಉದಾಹರಣೆಗೆ ನಿರ್ದಿಷ್ಟ ಮೌಲ್ಯಕ್ಕಿಂತ ಮೀರಿದ ವಕ್ರ ಪ್ರದೇಶವು ಚಿ ಸ್ಕ್ವೇರ್ ಸಂಭವನೀಯತೆ ವಿತರಣಾ ಕಾರ್ಯದಲ್ಲಿ ಆಲ್ಫಾಗೆ ಸಮಾನವಾಗಿರುತ್ತದೆ ಚಿ ವರ್ಗ ಆಲ್ಫ ಕೆಗಿಂತಲೂ ಮೀರಿದ ಸಂಭವನೀಯತೆಯ ವಿತರಣಾ ಕಾರ್ಯವು ಆಲ್ಫಾದಿಂದ ನೀಡಲ್ಪಟ್ಟಿದೆ ನಾವು ಔಪಚಾರಿಕವಾಗಿ ಚಿ ಚೌಕದ ಆಲ್ಫಾ ಕೆ ಅನ್ನು ಚಿ ಚೌಕದ ವಿತರಣೆಯ ಉನ್ನತ 100 ಆಲ್ಫಾ ಶೇಕಡಾ ಪಾಯಿಂಟ್ನಂತೆ ವಿಂಗಡಿಸಬಹುದು ಆದ್ದರಿಂದ ಇಲ್ಲಿನ ಸಬ್ಸ್ಕ್ರಿಪ್ಟ್ ಕೆ ಈ ಕೆ ವಿಭಾಗದ ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಸಾಮಾನ್ಯವಾದ ಸಂಭವನೀಯತೆ ಕರ್ವ್ಗೆ ಅನುಗುಣವಾಗಿ ನಾವು 2 ರಿಂದ z ಆಲ್ಫಾವನ್ನು ವ್ಯಾಖ್ಯಾನಿಸಿದ ವಿಶ್ವಾಸಾರ್ಹ ಮಧ್ಯಂತರದಲ್ಲಿ ನಾವು ಹಿಂದಿನದನ್ನು ನೋಡಿದಂತೆಯೇ ಇದು ಕಂಡುಬರುತ್ತದೆ ಮತ್ತು ನಂತರ ನಾವು ಎರಡು ಅಂಕಗಳನ್ನು z ಆಲ್ಫಾವನ್ನು 2 ಮೈನಸ್ z ಆಲ್ಫಾದಿಂದ 2 ರಂತೆ ಗುರುತಿಸುತ್ತೇವೆ ಎಂದು ನಾವು ಹೇಳಿದ್ದೇವೆ z ಆಲ್ಫಾಕ್ಕೆ ಮೀರಿದ ಸಾಮಾನ್ಯ ವಿತರಣಾ ವಕ್ರಾಕೃತಿಯ ಪ್ರದೇಶವು 2 ರಿಂದ 2 ರವರೆಗಿನ ಮೈನಸ್ z ಆಲ್ಫಾಕ್ಕೆ ಆಲ್ಫಕ್ಕೆ ಸಮಾನವಾಗಿರುತ್ತದೆ ಈಗ ವಿತರಣಾ ಕಾರ್ಯ ಎಂದು ಕರೆಯಲ್ಪಡುವ ಈ ಚಿ ಚದರ ವಿತರಣೆಯಲ್ಲಿ ನಾವು ಕರ್ವ್ನ ಒಂದು ತುದಿಯಲ್ಲಿ ಮಾತ್ರ ನೋಡುತ್ತೇವೆ ಕರ್ವ್ನ ಬಾಲದ ತುದಿ ನಾನು ಇದನ್ನು ಒಂದು ನಿಮಿಷದಲ್ಲಿ ಪ್ರದರ್ಶಿಸುತ್ತೇನೆ ಆದ್ದರಿಂದ ನಾವು ಚಿ ಚದರ ವಿತರಣೆಯನ್ನು ನೋಡೋಣ ಇಲ್ಲಿ ಶೂನ್ಯದಿಂದ ಪ್ರಾರಂಭವಾಗುತ್ತಿದೆ ಇದು ಕೇವಲ ಸಕಾರಾತ್ಮಕ ಮೌಲ್ಯಗಳನ್ನು ಹೊಂದಿರುತ್ತದೆ ನೀವು ನಕಾರಾತ್ಮಕ ಮೌಲ್ಯಗಳನ್ನು ಹೊಂದಿಲ್ಲ ಮತ್ತು ನಂತರ ನೀವು ಸೂಕ್ತವಾದ ಡಿಗ್ರಿ ಸ್ವಾತಂತ್ರ್ಯಕ್ಕಾಗಿ ಚಿ ವರ್ಗ ಮೌಲ್ಯವನ್ನು ಗುರುತಿಸುತ್ತೀರಿ ಅಂದರೆ ಅದು ಮೀರಿ ವಕ್ರದಲ್ಲಿರುವ ಪ್ರದೇಶ ಚಿ ವರ್ಗ ಮೌಲ್ಯವು ಆಲ್ಫಾ ಸರಿ ಆದ್ದರಿಂದ ಸಂಭವನೀಯತೆಗೆ ಅದು ವ್ಯಾಖ್ಯಾನವಾಗಿದೆ ಚಿ ಸ್ಕ್ವೇರ್ಡ್ ಆಲ್ಫಾ ಕೆಗಿಂತ ದೊಡ್ಡದಾದ ಕ್ಯಾಪಿಟಲ್ ಚ ಚದರ ಸಂಭವನೀಯತೆ ನಿರ್ದಿಷ್ಟಪಡಿಸಿದ ಕೆ ಡಿಗ್ರಿಗಳ ಸ್ವಾತಂತ್ರ್ಯಕ್ಕಾಗಿ ಆಲ್ಫಾಗೆ ಸಮಾನವಾಗಿರುತ್ತದೆ ಇದೀಗ ಇನ್ನೊಂದು ಪ್ರಮುಖ ಸಿದ್ಧಾಂತ ಪರೀಕ್ಷೆ ಅನ್ವಯಕ್ಕೆ ನಾವು ಸರಿಯುವೆವು ಇದು ಪ್ರಯೋಗಗಳ ವಿನ್ಯಾಸದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಊಹಾ ಪರೀಕ್ಷೆಯ ಮೂಲಕ ಏನು ಅರ್ಥ ನೀವು ಆಲೋಚನೆಯೊಂದಿಗೆ ಬರುತ್ತೀರಿ ಅಥವಾ ನೀವು ಹಕ್ಕು ಅಥವಾ ಹೇಳಿಕೆಗೆ ಬರುತ್ತಿದ್ದೀರಿ ಮತ್ತು ಈ ನಿರ್ದಿಷ್ಟ ಹಕ್ಕು ಅಥವಾ ಆಲೋಚನೆಯು ಮಾನ್ಯವಾಗಿವೆ ಅಥವಾ ಇದು ಬಲವಾದ ನಿರಾಕರಣೆಯನ್ನು ಹೊಂದಿದೆಯೇ ಎಂದು ನಾವು ತನಿಖೆ ಮಾಡಲು ಹೋಗುತ್ತೇವೆ ಆದ್ದರಿಂದ ಈ ಊಹಾ ಪರೀಕ್ಷೆಯು ಜನಸಂಖ್ಯೆಯ ಸಂಭವನೀಯತೆಯ ವಿತರಣೆಯ ಮಾನದಂಡಗಳೊಂದಿಗೆ ಮತ್ತು ಮಾದರಿಯೊಂದಿಗೆ ಸಂಬಂಧಿಸಿದೆ ಜನಸಂಖ್ಯೆಯ ಮಾನದಂಡಗಳಿಗೆ ಸಂಬಂಧಿಸಿದ ಊಹೆಯನ್ನು ನೀವು ಮಾಡುತ್ತಿದ್ದೀರಿ ನೀವು ಮಾದರಿಗೆ ಸಂಬಂಧಿಸಿದಂತೆ ಊಹೆಯನ್ನು ಮಾಡುವುದಿಲ್ಲ ಆದರೆ ಜನಸಂಖ್ಯೆಯೊಂದಿಗೆ ಆದರೆ ನಾವು ಮಾದರಿಗಳಲ್ಲಿ ಒಳಗೊಂಡಿರುವ ಮಾಹಿತಿಯನ್ನು ಬಳಸುವ ಜನಸಂಖ್ಯೆಯ ಬಗ್ಗೆ ಊಹೆಗಳನ್ನು ಅಥವಾ ಕಲ್ಪನೆ ಮಾಡಲು ಎರಡು ಸಿದ್ಧಾಂತಗಳಿವೆ ಒಂದು ಶೂನ್ಯ ಸಿದ್ಧಾಂತ ಮತ್ತು ಇನ್ನೊಂದು ಪರ್ಯಾಯ ಕಲ್ಪನೆಯಾಗಿದೆ ಮೂಲ ಸಿದ್ಧಾಂತದ ಶೂನ್ಯೀಕರಣವು ಪರ್ಯಾಯ ಸಿದ್ಧಾಂತವಾಗಿದೆ ಎರಡು ಸಿದ್ಧಾಂತಗಳನ್ನು ವಿವರಿಸುವಲ್ಲಿ ಶೂನ್ಯ ವಿಧಾನದ ನಿರಾಕರಣೆಯು ಅದರ ಪರ್ಯಾಯದ ಸ್ವಯಂಚಾಲಿತ ಸ್ವೀಕಾರವನ್ನು ನಾವು ಸೂಚಿಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಶೂನ್ಯ ಸಿದ್ಧಾಂತವನ್ನು ಸ್ವೀಕರಿಸದಿದ್ದರೆ ನೀವು ಪರ್ಯಾಯ ಸಿದ್ಧಾಂತವನ್ನು ಸ್ವೀಕರಿಸುತ್ತೀರಿ ಆದ್ದರಿಂದ ನೀವು ಊಹೆಯನ್ನು ರೂಪಿಸಿದಾಗ ನಾವು ಪರೀಕ್ಷಾ ಅಂಕಿಅಂಶವನ್ನು ಗುರುತಿಸುತ್ತೇವೆ ನಾವು ಇಲ್ಲಿಯವರೆಗೆ ನೋಡಿದ ಎರಡು ಪರೀಕ್ಷಾ ಅಂಕಿಅಂಶಗಳು ಮಾದರಿ ಅರ್ಥ ನಿರೂಪಣೆ ಮತ್ತು ಮಾದರಿ ಭಿನ್ನತೆಗಳಾಗಿವೆ ಆದ್ದರಿಂದ ನಾವು ಶೂನ್ಯ ಊಹೆಯನ್ನು ಸ್ಥಾಪಿಸಲು ಪ್ರಯತ್ನಿಸುವಂತಹ ಪರೀಕ್ಷಾ ಅಂಕಿಅಂಶವನ್ನು ಗುರುತಿಸುತ್ತೇವೆ ಅಥವಾ ಅದು ಪರ್ಯಾಯವಾಗಿದೆ ಮತ್ತು ನಂತರ ನಿರ್ಧಾರ ತೆಗೆದುಕೊಳ್ಳುತ್ತದೆ ಇದೀಗ ಒಂದು ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ನೀವು ನಿರ್ದಿಷ್ಟವಾಗಿ ಚಾಲನೆಯಲ್ಲಿರುವ ಸಸ್ಯವನ್ನು ಹೊಂದಿದ್ದೀರಿ ಮತ್ತು ವ್ಯಕ್ತಿಯು ಹೊಸದಾಗಿ ನೇಮಿಸಲ್ಪಟ್ಟ ಸಂಸ್ಥೆಯಿಂದ ಹೊಸದಾಗಿ ನೇಮಕಗೊಳ್ಳುತ್ತಾರೆ ಅವನು ಅಲ್ಲಿಗೆ ಬರುತ್ತಾನೆ ಮತ್ತು ಈ ಪ್ರಕ್ರಿಯೆಯು ಸಾಕಷ್ಟು ಉತ್ತಮವಾಗಿಲ್ಲ ಎಂದು ಹೇಳುತ್ತದೆ ಪ್ರಕ್ರಿಯೆಯನ್ನು ಸುಧಾರಿಸುವ ಒಂದು ಕಲ್ಪನೆಯನ್ನು ನಾನು ಹೊಂದಿದ್ದೇನೆ ಯುವಕನನ್ನು ನಿರುತ್ಸಾಹಗೊಳಿಸಬೇಕೆಂದು ಬಯಸುತ್ತಿರುವ ಕಾರಣ ನಿರ್ವಹಣೆ ಸ್ವಲ್ಪಮಟ್ಟಿಗೆ ಸಂಶಯದಾಯಕವಾಗಿದೆ ಆದರೆ ಈಗಾಗಲೇ ನೀವು ಚೆನ್ನಾಗಿ ಓಡುವ ಪ್ರಕ್ರಿಯೆಯನ್ನು ಹೊಂದಿದ್ದೀರಿ ಮತ್ತು ಅದು ಲಾಭವನ್ನು ಗಳಿಸುತ್ತಿದೆ ಆದ್ದರಿಂದ ಹೊಸ ಪ್ರಕ್ರಿಯೆಯನ್ನು ಪ್ರಯತ್ನಿಸಲು ಈಗಾಗಲೇ ಅಸ್ತಿತ್ವದಲ್ಲಿರುವ ಅಥವಾ ಚಾಲನೆಯಲ್ಲಿರುವ ಮತ್ತು ಯಶಸ್ವಿಯಾಗಿ ಪ್ರಕ್ರಿಯೆಯೊಂದಿಗೆ ಟಿಂಕರ್ ಅನ್ನು ಏಕೆ ನೀವು ಬಯಸುತ್ತೀರಿ ಮತ್ತು ಹಣವನ್ನು ಮನುಷ್ಯ ಶಕ್ತಿ ಸಮಯ ಸಂಪನ್ಮೂಲಗಳು ಇತ್ಯಾದಿಗಳಿಗೆ ಬದ್ಧರಾಗುತ್ತಾರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ಒಂದು ಹೊಸ ಪ್ರಕ್ರಿಯೆಯು ಯಾವುದೇ ಗಮನಾರ್ಹ ಅಥವಾ ಗಣನೀಯ ಸುಧಾರಣೆಯಾಗದಿರಬಹುದು ಎಂದು ನಿರ್ವಹಣೆ ಕೂಡ ಸಂಶಯ ಹೊಂದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಶೂನ್ಯ ಸಿದ್ಧಾಂತವು ಪ್ರಸ್ತಾಪಿಸಿದ ಪ್ರಕ್ರಿಯೆಗಳು ವಾಸ್ತವವಾಗಿ ಯಾವುದೇ ಸುಧಾರಣೆಯನ್ನು ಉತ್ಪಾದಿಸುವುದಿಲ್ಲ ಪರ್ಯಾಯ ಸಿದ್ಧಾಂತವು ನಿಸ್ಸಂಶಯವಾಗಿ ಶೂನ್ಯ ಸಿದ್ಧಾಂತದ ನಿರಾಕರಣೆಯಂತಾಗುತ್ತದೆ ಸೂಚಿಸಿದ ಪ್ರಕ್ರಿಯೆಯು ವಾಸ್ತವವಾಗಿ ಮಹತ್ವದ ಸುಧಾರಣೆಯನ್ನು ತರುತ್ತದೆ ಆದ್ದರಿಂದ ಶೂನ್ಯ ಸಿದ್ಧಾಂತವು ಸೂಚಿಸಿದ ಪ್ರಕ್ರಿಯೆಯು ಒಳ್ಳೆಯದು ಅಥವಾ ಯಾವುದೇ ಗಮನಾರ್ಹ ಸುಧಾರಣೆಗಳನ್ನು ಉಂಟುಮಾಡುವುದಿಲ್ಲ ಮತ್ತು ಪರ್ಯಾಯ ಪ್ರಕ್ರಿಯೆಯು ಹೊಸ ಪ್ರಕ್ರಿಯೆಯು ಹಳೆಯ ಪ್ರಕ್ರಿಯೆ ಅಥವಾ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಗಿಂತ ಉತ್ತಮವಾಗಿದೆ ಇನ್ನೊಂದು ಹೆಚ್ಚು ಸುಲಭವಾದ ಉದಾಹರಣೆಯೆಂದರೆ ನ್ಯಾಯಾಲಯವು ನಿರ್ದಿಷ್ಟ ಅಪರಾಧವನ್ನು ತನಿಖೆ ಮಾಡುತ್ತಿದೆ ಮತ್ತು ಒಂದು ನಿರ್ದಿಷ್ಟ ವ್ಯಕ್ತಿಯು ತಪ್ಪಿತಸ್ಥರೆಂದು ಆರೋಪಿಸಿ ಹೇಳುತ್ತಿದ್ದರೆ ಶೂನ್ಯ ಸಿದ್ಧಾಂತವು ವ್ಯಕ್ತಿಯು ತಪ್ಪಿತಸ್ಥನಲ್ಲ ಪರ್ಯಾಯ ಕಲ್ಪನೆಯು ವ್ಯಕ್ತಿಯ ಅಪರಾಧವನ್ನು ಮಾಡುವ ಅಪರಾಧದಲ್ಲಿದೆ ನಾವು ಶೀಘ್ರದಲ್ಲೇ ಮುಂದುವರೆಯುತ್ತೇವೆ